ಶುಭ ಅಪರಾಹ್ನ ಈಗ ಅಂದಾಜು ತಂತ್ರಗಳ ಉಳಿದ ಭಾಗಗಳನ್ನು ಮುಂದುವರಿಸೋಣ ವಿವಿಧ ಅಂದಾಜು ವಿಧಾನಗಳ ಟ್ಯಾಕ್ಸಾನಮಿ ಯನ್ನು ಇಲ್ಲಿ ನೋಡೋಣ ನಂತರ ನಾವು ಈ ಗಾತ್ರದ ಅಂದಾಜುಗಳ ಬಗ್ಗೆ ನೋಡುತ್ತೇವೆ ಆದ್ದರಿಂದ ನಾವು ಒಂದು ರೀತಿಯ ಟ್ಯಾಕ್ಸಾನಮಿಯನ್ನು ನೋಡೋಣ ಅದು ಅಸ್ತಿತ್ವದಲ್ಲಿರುವ ಅಂದಾಜು ವಿಧಾನಗಳ ಟ್ಯಾಕ್ಸಾನಮಿಯಾಗಿದೆ ಅಂದಾಜು ಮೇಲಿನಿಂದ ಕೆಳಕ್ಕೆ ಅಥವಾ ಕೆಳಗಿನಿಂದ ಮೇಲಕ್ಕೆ ಇರಬಹುದು ಆದ್ದರಿಂದ ಇಲ್ಲಿ ಸಾಮಾನ್ಯವಾಗಿ ಅವು ಚಟುವಟಿಕೆ ಆಧಾರಿತ ಮತ್ತು ವಿಶ್ಲೇಷಣಾತ್ಮಕವಾಗಿವೆ ತದನಂತರ ಅಂದಾಜು ತಂತ್ರಗಳು ಪ್ಯಾರಾಮೀಟ್ರಿಕ್ ಅಥವಾ ಅಲ್ಗಾರಿದಮ್ ಮಾದರಿಗಳಾಗಿರಬಹುದು ಉದಾಹರಣೆಗೆ ಫಂಕ್ಷನ್ ಪಾಯಿಂಟ್ಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡುತ್ತೇವೆ ನಂತರ ತಜ್ಞ ಜಡ್ಜ್ಮೆಂಟ್ ತಂತ್ರವನ್ನು ನೋಡುತ್ತೇವೆ ಅದು ತಜ್ಞ ತೀರ್ಪಿನ ವಿಧಾನದ ಮತ್ತೊಂದು ವರ್ಗವಾಗಿದೆ ಇಲ್ಲಿ ನಾವು ವಿವಿಧ ಅಂದಾಜುಗಳನ್ನು ಊಹಿಸುತ್ತೇವೆ ಆರಂಭಿಕ ಊಹೆಯೊಂದಿಗೆ ನಾವು ಅಂದಾಜು ಕಾರ್ಯವಿಧಾನವನ್ನು ಪ್ರಾರಂಭಿಸುತ್ತೇವೆ ನಂತರ ಅದರ ಹೆಸರೇ ಸೂಚಿಸುವಂತಿರುವ ಸಾದೃಶ್ಯವನ್ನು ನೋಡುತ್ತೇವೆ ಒಂದು ಯೋಜನೆಯು ಹೇಗೆ ಸಾದೃಶ್ಯವಾಗಿದೆ ಎಂಬುದನ್ನು ನಾವು ನೋಡಬೇಕು ಇದು ಅಸ್ತಿತ್ವದಲ್ಲಿರುವ ಮತ್ತೊಂದು ಯೋಜನೆಯನ್ನು ಹೋಲುತ್ತದೆ ನಂತರ ನಾವು ಅಗತ್ಯವಿರುವ ನಿಯತಾಂಕಗಳನ್ನು ಅಂದಾಜು ಮಾಡಬಹುದು ಇವು ಸಾಮಾನ್ಯವಾಗಿ ಕೇಸ್ ಆಧಾರಿತವಾಗಿವೆ ಮತ್ತು ಅವು ತುಲನಾತ್ಮಕ ತತ್ವವನ್ನು ಆಧರಿಸಿವೆ ಮತ್ತು ಅಂದಾಜು ಮಾಡಲು ಮತ್ತೊಂದು ವಿಧಾನವೆಂದರೆ ಅದು ಗೆಲ್ಲಲು ಬೆಲೆ ವಿಧಾನವಾಗಿದೆ ವಿಧಾನವನ್ನು ಗೆಲ್ಲುವ ಬೆಲೆಯೊಂದಿಗೆ ನಾವು ಪ್ರಾರಂಭಿಸೋಣ ಅದು ಏನು ಹೇಳುತ್ತದೆ ಯಾವುದೇ ಯೋಜನೆಗೆ ಗ್ರಾಹಕರು ಅದರ ಮೇಲೆ ಖರ್ಚು ಮಾಡಬಹುದಾದ ವೆಚ್ಚವಾಗುತ್ತದೆ ಆದ್ದರಿಂದ ಇದರ ಪ್ರಕಾರ ವೆಚ್ಚ ಅಥವಾ ಅಂದಾಜು ಯೋಜನೆಯ ವೆಚ್ಚವು ಗ್ರಾಹಕರು ಅದರ ಮೇಲೆ ಖರ್ಚು ಮಾಡಬಹುದಾದ ವೆಚ್ಚವಾಗಿದೆ ಆದ್ದರಿಂದ ಯೋಜನೆಗೆ ಗ್ರಾಹಕರು ಖರ್ಚು ಮಾಡಬಹುದಾದ ಯಾವುದೇ ಯೋಜನಾ ವೆಚ್ಚ ಮತ್ತು ಇಲ್ಲಿರುವ ಅನುಕೂಲವೆಂದರೆ ನೀವು ಒಪ್ಪಂದವನ್ನು ಪಡೆಯುತ್ತೀರಿ ಅದು ತುಂಬಾ ಸಾಧ್ಯ ಮತ್ತು ಅಗತ್ಯವಿರುವ ಕೆಲಸವನ್ನು ನಿಖರವಾಗಿ ಪ್ರತಿಬಿಂಬಿಸದಿರುವ ಒಪ್ಪಂದ ಮತ್ತು ಅನಾನುಕೂಲಗಳನ್ನು ನೀವು ಪಡೆಯುವ ಸಾಧ್ಯತೆಯಿರುತ್ತದೆ ಆದ್ದರಿಂದ ಯಾವ ಅಗತ್ಯವಾದ ಕೆಲಸವನ್ನು ನಿರ್ವಹಿಸಲಾಗುವುದು ಅದರ ವೆಚ್ಚವು ನಿಖರವಾಗಿ ಪ್ರತಿಬಿಂಬಿಸುವುದಿಲ್ಲ ಆದ್ದರಿಂದ ಇಲ್ಲಿ ಗ್ರಾಹಕನು ಬಯಸಿದ ವ್ಯವಸ್ಥೆಯನ್ನು ಪಡೆಯುವುದಿಲ್ಲ ಅಥವಾ ಗ್ರಾಹಕನು ಹೆಚ್ಚಿನದನ್ನು ಪಾವತಿಸುತ್ತಾರೆ ಏಕೆಂದರೆ ಕೆಲಸವು ಕಡಿಮೆಯಾಗಿದೆ ಮತ್ತು ಆ ಕೆಲಸ ಅಥವಾ ಅವನು ಮಾಡುವ ಸೇವೆಗೆ ಸಂಬಂಧಿಸಿದಂತೆ ಅಪೇಕ್ಷಣೀಯಕ್ಕಿಂತ ಹೆಚ್ಚಿನದನ್ನು ಅವನು ಪಾವತಿಸಬಹುದು ಆದ್ದರಿಂದ ಈ ವಿಧಾನವು ತುಂಬಾ ಅನೈತಿಕ ಮತ್ತು ವ್ಯಾಪಾರರಹಿತವೆಂದು ತೋರುತ್ತದೆ ಏಕೆಂದರೆ ವೆಚ್ಚವು ಅಗತ್ಯವಿರುವ ಕೆಲಸದ ಪ್ರಮಾಣವನ್ನು ನಿಖರವಾಗಿ ಪ್ರತಿಬಿಂಬಿಸುವುದಿಲ್ಲ ಎಂದು ನೀವು ನೋಡಿದ್ದೀರಿ ಆದ್ದರಿಂದ ಈ ಅಂದಾಜು ಅನೈತಿಕ ಮತ್ತು ವ್ಯಾಪಾರರಹಿತವೆಂದು ತೋರುತ್ತದೆ ಆದಾಗ್ಯೂ ಕೆಲಸದ ಇತ್ಯಾದಿಗಳ ಪರಿಮಾಣದ ಬಗ್ಗೆ ವಿವರವಾದ ಮಾಹಿತಿಯು ಕೊರತೆಯಿರುವಾಗ ಈ ವಿಧಾನವು ಕೇವಲ ಸೂಕ್ತ ತಂತ್ರವಾಗಿದೆ ಆದ್ದರಿಂದ ಈಗ ಇದು ಅತ್ಯಂತ ನೈತಿಕ ವಿಧಾನ ಯಾವುದು ಎಂದು ನೋಡೋಣ ಯೋಜನೆಯ ವೆಚ್ಚವನ್ನು ಬಾಹ್ಯರೇಖೆಯ ಪ್ರಸ್ತಾವನೆಯ ಆಧಾರದ ಮೇಲೆ ಒಪ್ಪಿಕೊಳ್ಳಲಾಗುತ್ತದೆ ಮತ್ತು ಅಭಿವೃದ್ಧಿಯನ್ನು ಆ ವೆಚ್ಚದಿಂದ ನಿರ್ಬಂಧಿಸಲಾಗುತ್ತದೆ ಆದ್ದರಿಂದ ಯೋಜನೆಯ ವೆಚ್ಚವು ಸಾಮಾನ್ಯವಾಗಿ ಈ ಡೆವಲಪರ್ ಮತ್ತು ಕ್ಲೈಂಟ್ನ ನಡುವೆ ಒಂದು ಔಟ್ಲೈನ್ ಪ್ರಸ್ತಾವನೆಯ ಎಂಬುದರ ಆಧಾರದ ಮೇಲೆ ಒಪ್ಪಿಕೊಳ್ಳಲಾಗುತ್ತದೆ ಮತ್ತು ಅಭಿವೃದ್ಧಿಯನ್ನು ಆ ವೆಚ್ಚದಿಂದ ನಿರ್ಬಂಧಿಸಲಾಗುತ್ತದೆ ಆದ್ದರಿಂದ ನೈತಿಕವಾಗಿರಬೇಕು ಮತ್ತು ನಿರ್ದಿಷ್ಟ ವಿವರಣೆಗೆ ಬಹುಶಃ ಮಾತುಕತೆ ನಡೆಸಬಹುದು ಅಥವಾ ವಿಕಸನೀಯ ವಿಧಾನವನ್ನು ವ್ಯವಸ್ಥೆಯ ಅಭಿವೃದ್ಧಿಗೆ ಬಳಸಬಹುದು ಆದ್ದರಿಂದ ಯೋಜನಾ ಪ್ಲಾನಿಂಗ್ಗಾಗಿ ಯಾವ ನಿಯತಾಂಕಗಳನ್ನು ಅಂದಾಜು ಮಾಡಬೇಕು ನಾವು ಪ್ರಯತ್ನವನ್ನು ಅಂದಾಜು ಮಾಡಬೇಕು ಅಥವಾ ವೆಚ್ಚ ಮತ್ತು ಅವಧಿಯನ್ನು ಪರೋಕ್ಷವಾಗಿ ಅಂದಾಜು ಮಾಡಬೇಕಾಗಿದೆ ಆದರೆ ಸಮಸ್ಯೆಯ ವಿವರಣೆಯಿಂದ ನೇರವಾಗಿ ಪ್ರಯತ್ನ ಅಥವಾ ವೆಚ್ಚ ಅಥವಾ ಅವಧಿಯನ್ನು ಅಂದಾಜು ಮಾಡುವುದು ತುಂಬಾ ಕಷ್ಟ ಆದ್ದರಿಂದ ನಾವು ಏನು ಮಾಡಬೇಕು ಶ್ರಮ ಮತ್ತು ಅವಧಿಯನ್ನು ಅವುಗಳನ್ನು ಯೋಜನೆಯ ಗಾತ್ರದ ಪ್ರಕಾರ ಅಳೆಯಬಹುದು ಇದು ಪರೋಕ್ಷ ಮೆಟ್ರಿಕ್ ಮತ್ತು ಯೋಜನೆಯ ಗಾತ್ರವಾದ LOC ಅಥವಾ ಫಂಕ್ಷನ್ ಪಾಯಿಂಟ್ ಆಗಿರುವ FP ಅನ್ನು ಬಳಸಿಕೊಂಡು ನಾವು ಅಳೆಯಬಹುದು ಆದ್ದರಿಂದ ನಾವು ಅದನ್ನು ನೋಡೋಣ ಆ ಗಾತ್ರವನ್ನು ಶ್ರಮ ಮತ್ತು ವೆಚ್ಚದ ಅವಧಿಯೆಂದು ನಮಗೆ ನೇರವಾಗಿ ಅಂದಾಜು ಮಾಡಲಾಗುವುದಿಲ್ಲ ನಾವು ಒಂದು ಗಾತ್ರವನ್ನು ಬಳಸಬೇಕಾಗಿದೆ ಹೌದು ನಾವು ಅಂದಾಜು ಮಾಡಲು ಪ್ರಾಜೆಕ್ಟ್ ಗಾತ್ರವನ್ನು ಬಳಸಬೇಕು ಮತ್ತು ನಂತರ ಪ್ರಯತ್ನ ಮತ್ತು ಅವಧಿಯನ್ನು ಅಂದಾಜು ಮಾಡಲು ಬಳಸಬೇಕಾಗುತ್ತದೆ ಆದ್ದರಿಂದ ಗಾತ್ರವು ಕೆಲಸದ ಮೂಲಭೂತ ಅಳತೆಯಾಗಿದೆ ಇದರ ಆಧಾರದ ಮೇಲೆ ನಾವು ಪ್ರಯತ್ನ ಮತ್ತು ಅವಧಿಯಂತಹ ಇತರ ನಿಯತಾಂಕಗಳನ್ನು ಅಂದಾಜು ಮಾಡಬಹುದು ಆದ್ದರಿಂದ ಇದು ಅಂದಾಜು ಗಾತ್ರವನ್ನು ಆಧರಿಸಿರುತ್ತದೆ ಅಂದಾಜು ಗಾತ್ರದ ಆಧಾರದ ಮೇಲೆ ಎರಡು ನಿಯತಾಂಕಗಳನ್ನು ಅಂದಾಜು ಮಾಡಬಹುದು ಅವು ಪ್ರಯತ್ನ ಮತ್ತು ಅವಧಿಗಳಾಗಿವೆ ಆದ್ದರಿಂದ ಪ್ರಯತ್ನವನ್ನು ಸಾಮಾನ್ಯವಾಗಿ ವ್ಯಕ್ತಿಯ ತಿಂಗಳು ಎಂದು ಅಳೆಯಲಾಗುತ್ತದೆ ಆ ಪ್ರಯತ್ನವನ್ನು ವ್ಯಕ್ತಿಯ ತಿಂಗಳಲ್ಲಿ ಅಳೆಯಲಾಗುತ್ತದೆ ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಈಗ ವ್ಯಕ್ತಿಯ ತಿಂಗಳ ವ್ಯಾಖ್ಯಾನಿವನ್ನು ಹೇಳೋಣ ವ್ಯಕ್ತಿಯ ತಿಂಗಳನ್ನು ಹೇಗೆ ವ್ಯಾಖ್ಯಾನಿಸಲಾಗಿದೆ ಒಬ್ಬ ವ್ಯಕ್ತಿಯ ತಿಂಗಳನ್ನು ಒಬ್ಬ ವ್ಯಕ್ತಿಯು ಸಾಮಾನ್ಯವಾಗಿ ಒಂದು ತಿಂಗಳಲ್ಲಿ ಮಾಡಬಹುದಾದ ಪ್ರಯತ್ನ ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಒಬ್ಬ ವ್ಯಕ್ತಿಯ ತಿಂಗಳು ಎಂದರೆ ಒಬ್ಬ ವ್ಯಕ್ತಿಯು ಸಾಮಾನ್ಯವಾಗಿ ಒಂದು ತಿಂಗಳಲ್ಲಿ ಮಾಡಬಹುದಾದ ಪ್ರಯತ್ನವಾಗಿರುತ್ತದೆ ಆದ್ದರಿಂದ ಇಲ್ಲಿ ನಾವು ಇದನ್ನು ಲೆಕ್ಕ ಹಾಕಬಹುದು ನಾವು ಯಾವ ವ್ಯಕ್ತಿಯನ್ನು ವ್ಯಕ್ತಿಯ ತಿಂಗಳು ಎಂದು ವ್ಯಾಖ್ಯಾನಿಸಬಹುದು ಮತ್ತು ವ್ಯಕ್ತಿಯ ತಿಂಗಳನ್ನು ಬಳಸಬಹುದು ನಾವು ಪ್ರಯತ್ನವನ್ನು ಹೇಗೆ ಅಳೆಯಬಹುದು ಆದ್ದರಿಂದ ನಾನು ಈಗಾಗಲೇ ನಿಮಗೆ ಮೊದಲೇ ಹೇಳಿದಂತೆ ನಾವು ಗಾತ್ರವನ್ನು ಲೆಕ್ಕಾಚಾರ ಮಾಡಬೇಕು ನಂತರ ನಾವು ಪ್ರಯತ್ನ ಮತ್ತು ಅವಧಿಯನ್ನು ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಗಾತ್ರ ಎಂದರೇನು ಇದು ನಡೆಯುತ್ತಿರುವ ಕೆಲಸದ ಅಳತೆಯಾಗಿದೆ ಆದ್ದರಿಂದ ಯೋಜನೆಯ ಗಾತ್ರವು ಸಮಸ್ಯೆಯ ಸಂಕೀರ್ಣತೆಯ ಅಳತೆಯಾಗಿದೆ ಪ್ರಾಜೆಕ್ಟ್ ಗಾತ್ರವನ್ನು ಸಮಸ್ಯೆಯನ್ನು ಯಾವುದರ ಪ್ರಕಾರ ಸಂಕೀರ್ಣತೆಯ ಅಳತೆಯಾಗಿ ಪರಿಗಣಿಸಬಹುದು ಉತ್ಪನ್ನವನ್ನು ಅಭಿವೃದ್ಧಿಪಡಿಸಲು ಅಗತ್ಯವಾದ ಶ್ರಮ ಮತ್ತು ಸಮಯದ ದೃಷ್ಟಿಯಿಂದ ಪರಿಗಣಿಸಬಹುದು ಯೋಜನೆಯ ಗಾತ್ರವನ್ನು ಅಳೆಯಲು ಎರಡು ಮೆಟ್ರಿಕ್ಗಳನ್ನು ಜನಪ್ರಿಯವಾಗಿ ಬಳಸಲಾಗುತ್ತದೆ ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆಂದರೆ ಒಂದು ಎಲ್ಒಸಿ ಅಥವಾ ಸೂಕ್ಷ್ಮವಾಗಿ ಹೇಳುವುದಾದರೆ ಎಸ್ಎಲ್ಒಸಿಯ ಕೋಡ್ನ ಮೂಲ ರೇಖೆಗಳು ಮತ್ತು ಇನ್ನೊಂದು ಫಂಕ್ಷನ್ ಪಾಯಿಂಟ್ ಅಥವಾ ಎಫ್ಪಿ ಎಂದು ಹೇಳಬಹುದು ಆದ್ದರಿಂದ ಎಸ್ಎಲ್ಒಸಿ ಪರಿಕಲ್ಪನಾತ್ಮಕವಾಗಿ ಸರಳವಾಗಿದೆ ನಾವು ಕೋಡ್ನ ಸಾಲುಗಳನ್ನು ಎಣಿಸಬೇಕಾಗಿದೆ ನಾವು ಎಣಿಸಬೇಕಾದ ಕೋಡ್ನ ಮೂಲ ರೇಖೆಗಳು ಪರಿಕಲ್ಪನಾತ್ಮಕವಾಗಿ ಬಹಳ ಸರಳವಾಗಿದೆ ಆದರೆ ಎಫ್ಪಿ ಇತ್ತೀಚಿನ ದಿನಗಳಲ್ಲಿ ಇದು ಎಸ್ಎಲ್ಒಸಿಗಿಂತ ಹೆಚ್ಚು ಒಲವು ಹೊಂದಿದೆ ಎಸ್ಎಲ್ಒಸಿಯಲ್ಲಿ ಹಲವಾರು ನ್ಯೂನತೆಗಳಿವೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಜನರು ಎಫ್ಪಿ ಬಳಸುತ್ತಿದ್ದಾರೆ ಇದು ಎಸ್ಎಲ್ಒಸಿಗಿಂತ ಆದ್ಯತೆಯಾಗಿದೆ ಏಕೆಂದರೆ ಎಸ್ಎಲ್ಒಸಿಯ ಹಲವು ನ್ಯೂನತೆಗಳಿವೆ ನಾವು ಕೆಲವು ನಿಮಿಷಗಳ ನಂತರ ಎಸ್ಎಲ್ಒಸಿಯ ನ್ಯೂನತೆಗಳು ಯಾವುವು ಎಂದುಚರ್ಚಿಸುತ್ತೇವೆ ಆದ್ದರಿಂದ ಕೋಡ್ನ ಸಾಲುಗಳು ಎಂದರೇನು ಕೋಡ್ನ ಸಾಲು ಯಾವುದು ಮೂಲತಃ ಕಾರ್ಡ್ಗಳಲ್ಲಿನ ಒಂದು ಸಾಲಿನೊಂದಿಗೆ ಪ್ರೋಗ್ರಾಂಗಳನ್ನು ಟೈಪ್ ಮಾಡಿದಾಗ ಈ ಕೋಡ್ನ ಸಾಲುಗಳನ್ನು ಪ್ರಸ್ತಾಪಿಸಲಾಗುತ್ತದೆ ಆದ್ದರಿಂದ ಹಿಂದೆ ಜನರು ಪಂಚ್ ಕಾರ್ಡ್ಗಳನ್ನು ಬಳಸುತ್ತಿದ್ದಾರೆ ಆದ್ದರಿಂದ ಆ ಸಮಯದಲ್ಲಿ ಆದ್ದರಿಂದ ಈ ಕೋಡ್ ಸಾಲುಗಳನ್ನು ಪ್ರಸ್ತಾಪಿಸಲಾಗಿದೆ ಆದ್ದರಿಂದ ಯಾವಾಗ ಜನರು ಅಥವಾ ಪ್ರೋಗ್ರಾಂಗಳನ್ನು ಕಾರ್ಡ್ಗಳಲ್ಲಿ ಟೈಪ್ ಮಾಡಿದಾಗ ಒಂದು ಸಾಲಿನ ಪಂಚ್ ಕಾರ್ಡ್ಗಳಲ್ಲಿ ಇದನ್ನು ಪ್ರಸ್ತಾಪಿಸಲಾಯಿತು ಆದ್ದರಿಂದ ಜಾವಾದಲ್ಲಿನ ಹೇಳಿಕೆಗಳು ಹಲವಾರು ಸಾಲುಗಳನ್ನು ವ್ಯಾಪಿಸಿದಾಗ ಅಥವಾ ಒಂದು ಸಾಲಿನಲ್ಲಿ ಹಲವಾರು ಹೇಳಿಕೆಗಳು ಇದ್ದಾಗ ಏನಾಗುತ್ತದೆ ಇದು ಕೋಡ್ ರೇಖೆಗಳ ನ್ಯೂನತೆಯೆಂದು ನೋಡುತ್ತೇವೆ ಆದ್ದರಿಂದ ಒಂದು ಕಾರ್ಡ್ಗಾಗಿ ಕೇವಲ ಒಂದು ಸಾಲು ಅಥವಾ ಒಂದು ಸಾಲನ್ನು ಮಾತ್ರ ನಮೂದಿಸಬಹುದು ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಈ ಮೆಟ್ರಿಕ್ ಅರ್ಥಪೂರ್ಣವಾಗಿತ್ತು ಆದರೆ ಯಾವಾಗ ವಿಭಿನ್ನ ಪ್ರೋಗ್ರಾಮಿಂಗ್ ಭಾಷೆ ಉನ್ನತ ಮಟ್ಟದ ಪ್ರೋಗ್ರಾಮಿಂಗ್ ಭಾಷೆಗಳು ಬಂದವು ಅಂದರೆ ಜಾವಾ ನಂತಹ ಕೆಲವು ಸಂದರ್ಭಗಳಲ್ಲಿ ಈ ಹೇಳಿಕೆಗಳು ಅವು ಹಲವಾರು ಸಾಲುಗಳಲ್ಲಿ ವ್ಯಾಪಿಸಿವೆ ಅಥವಾ ಒಂದು ಸಾಲಿನಲ್ಲಿ ನೀವು ಹೇಳಿಕೆಗಳನ್ನು ಹೆಚ್ಚಿಸಬಹುದು ಆದ್ದರಿಂದ ಈ ಕೋಡ್ನ ಸಾಲುಗಳು ಪ್ರೋಗ್ರಾಂ ಗಾತ್ರವನ್ನು ಅಳೆಯಲು ಸೂಕ್ತವಾದ ಮೆಟ್ರಿಕ್ ಅಳತೆಯಾಗಿಲ್ಲದಿರಬಹುದು ಆದ್ದರಿಂದ ಅದೇ ರೀತಿ ಯಾವ ಕಾರ್ಯಕ್ರಮಗಳನ್ನು ವ್ಯವಸ್ಥೆಯ ಭಾಗವಾಗಿ ಎಣಿಸಬೇಕು ಆದ್ದರಿಂದ ವ್ಯವಸ್ಥೆಯ ಭಾಗವಾಗಿ ಯಾವ ಕಾರ್ಯಕ್ರಮಗಳನ್ನು ಎಣಿಸಲಾಗುವುದೆಂದರೆ ಉದಾಹರಣೆಗೆ GUI ಎಂದುಹೇಳಬಹುದು ಆದ್ದರಿಂದ ಇದು ಕ್ರಿಯಾತ್ಮಕ ಅವಶ್ಯಕತೆಯಲ್ಲ ಆದರೆ ಇದು GUI ಅನ್ನು ವಿನ್ಯಾಸಗೊಳಿಸಲು ಬರೆದ ಹೇಳಿಕೆಗಳಾಗಿರಬೇಕು ಅದನ್ನು ಈ ವ್ಯವಸ್ಥೆಯ ಒಂದು ಭಾಗವಾಗಿ ಪರಿಗಣಿಸಬೇಕು ಅಂತೆಯೇ ಬಿಲ್ಟ್ ಇನ್ ಕ್ಲಾಸೆಸ್ ಇವುಗಳನ್ನು ಪ್ರೋಗ್ರಾಮಿಂಗ್ ಭಾಷೆಗಳಲ್ಲಿ ಒದಗಿಸಲಾಗಿದೆ ಆದ್ದರಿಂದ ಅವುಗಳನ್ನು ಮೌಲ್ಯಯುತ ಅಥವಾ ಈ LOC ಎಂದು ಪರಿಗಣಿಸಬಹುದೇ ನೀವು ಅಭಿವೃದ್ಧಿಪಡಿಸಲಿರುವ ವ್ಯವಸ್ಥೆಯ ಭಾಗವಾಗಿ ಅವುಗಳನ್ನು ಎಣಿಸಲಾಗುತ್ತದೆಯೇ ಆದ್ದರಿಂದ ಇವು ಕೆಲವು ಮಿತಿಗಳಾಗಿವೆ ನೀವು ಹೇಳಬಹುದು ಮತ್ತು ಅದಕ್ಕಾಗಿಯೇ ಕೋಡ್ನ ಸಾಲುಗಳು ಈ ಎಲ್ಲಾ ರೀತಿಯ ಆಧುನಿಕ ಅನ್ವಯಿಕೆಗಳಿಗೆ ಸೂಕ್ತವಾದ ಮೆಟ್ರಿಕ್ ಆಗಿರುವುದಿಲ್ಲ ಆರಂಭದಲ್ಲಿ ಸಾಫ್ಟ್ವೇರ್ ಅಭಿವೃದ್ಧಿಯು ಕೋಡ್ ಬರೆಯುವುದನ್ನು ಮಾತ್ರ ಒಳಗೊಂಡಿರುತ್ತದೆ ಆದರೆ ಈಗ ಅಭಿವೃದ್ಧಿಪಡಿಸುವಾಗ ಹಲವಾರು ವಿಷಯಗಳು ಸಾಧ್ಯ ಅಥವಾ ಯಾವುದೇ ಸಿಸ್ಟಮ್ ಅಥವಾ ಪ್ರಾಜೆಕ್ಟ್ ಅನ್ನು ಅಭಿವೃದ್ಧಿಪಡಿಸುವಾಗ ಹಲವಾರು ವಿಷಯಗಳನ್ನು ನಿರ್ವಹಿಸಲಾಗುತ್ತದೆ ಆದ್ದರಿಂದ ಕೋಡ್ನ ರೇಖೆಗಳಲ್ಲಿ ನಾವು ಈ LOC ನಂತಹ ಪದಗಳನ್ನು ಬಳಸುತ್ತೇವೆ ಅದು ಕೋಡ್ನ ಸಾಲುಗಳನ್ನು ಪ್ರತಿನಿಧಿಸುತ್ತದೆ KLOC ಕಿಲೋ ಕೋಡ್ಗಳನ್ನು ಪ್ರತಿನಿಧಿಸುತ್ತದೆ ಎಂದರೆ ಅದು ಸಾವಿರಾರು ಕೋಡ್ಗಳ ಸಾಲುಗಳನ್ನು ಹೊಂದಿದೆ ಎಂದರ್ಥ ಕೆಎಸ್ಎಲ್ಒಸಿ ಎಂದರೆ ಸಾವಿರಾರು ಮೂಲ ಮೂಲ ರೇಖೆಗಳು ಮತ್ತು ಎನ್ಸಿಕೆಎಸ್ಎಲ್ಒಸಿ ಎಂದರೆ ಹೊಸ ಅಥವಾ ಕೆಎಸ್ಎಲ್ಒಸಿಯಲ್ಲಿನ ಬದಲಾವಣೆಗಳು ಎಂದರ್ಥ ಆದ್ದರಿಂದ ಎಷ್ಟು ಸಾಲುಗಳಿವೆ ಕೋಡ್ನ ಯಾವ ಸಾಲುಗಳು ಅವು ಸಂಪೂರ್ಣವಾಗಿ ಹೊಸದು ಅಥವಾ ಅವುಗಳನ್ನು ಬದಲಾಯಿಸಲಾಗುತ್ತದೆ ಆದ್ದರಿಂದ ಇವು ಪರಿಭಾಷೆಗಳು ಅವುಗಳನ್ನು ಕೋಡ್ನ ಈ ಮೆಟ್ರಿಕ್ ರೇಖೆಗಳಲ್ಲಿ ಬಳಸಲಾಗುತ್ತದೆ ಆದ್ದರಿಂದ ಈಗ ನಾವು LOC ಯ ಸಂದರ್ಭದಲ್ಲಿ ಪ್ರತಿ ಅರ್ಥಗರ್ಭಿತವಾದ ಕೆಲವು ವಿಷಯಗಳನ್ನು ಹೇಳೋಣ ಭಾಷೆಯ ಮಟ್ಟ ಕಡಿಮೆ ಕಡಿಮೆ ಮಟ್ಟದ ಭಾಷೆಯ ಸ್ಪಷ್ಟವಾಗಿ ಪ್ರೋಗ್ರಾಮರ್ನನ್ನು ಹೆಚ್ಚು ಉತ್ಪಾದಕರನ್ನಾಗಿಸುತ್ತದೆ ಆದ್ದರಿಂದ ಕಡಿಮೆ ಭಾಷೆಯಾಗಿದ್ದರೆ ಭಾಷೆಯ ಮಟ್ಟವನ್ನು ಕಡಿಮೆ ಮಾಡಿಬೇಕು ಉದಾಹರಣೆಗೆ ಅಸೆಂಬ್ಲಿ ಮಟ್ಟದ ಭಾಷೆ ಇತ್ಯಾದಿಗಳಲ್ಲಿ ನೀವು ಹೇಳಬಹುದು ಅಲ್ಲಿ ಅವುಗಳ ಗಾತ್ರ ತುಂಬ ಕಡಿಮೆ ಇರುತ್ತದೆ ಒಂದು ಸೂಚನೆಯಲ್ಲಿ ಪ್ರೋಗ್ರಾಮರ್ ಹಲವಾರು ವಿಷಯಗಳನ್ನು ಸಾಧಿಸಬಹುದು ಆದ್ದರಿಂದ ಭಾಷೆಯ ಕೆಳ ಹಂತವು ಹೆಚ್ಚು ಉತ್ಪಾದಕರನ್ನಾಗಿಸುತ್ತದೆ ಅಂದರೆ ಕಡಿಮೆ ವಾಕ್ಯವನ್ನು ಮಾತ್ರ ಬಳಸುವುದರಿಂದ ನಾವು ಬಹಳಷ್ಟು ಉದ್ಯೋಗಗಳನ್ನು ಸಾಧಿಸಬಹುದು ಅದೇ ರೀತಿ ನಾನು ಈಗಾಗಲೇ ನಿಮಗೆ ಹೇಳಿದ್ದು ಏನೆಂದರೆ ಅದೇ ಕಾರ್ಯವು ಕಡಿಮೆ ಮಟ್ಟದ ಭಾಷೆಯಲ್ಲಿ ಕಾರ್ಯಗತಗೊಳಿಸಲು ಹೆಚ್ಚಿನ ಕೋಡ್ ತೆಗೆದುಕೊಳ್ಳುತ್ತದೆ ನಂತರ ಉನ್ನತ ಮಟ್ಟದ ಭಾಷೆಯಲ್ಲಿ ಅದು ಅಲ್ಲ ಅದೇ ಕಾರ್ಯವು ಉನ್ನತ ಮಟ್ಟದ ಭಾಷೆಗಿಂತ ಕೆಳಮಟ್ಟದ ಭಾಷೆಯಲ್ಲಿ ಕಾರ್ಯಗತಗೊಳಿಸಲು ಹೆಚ್ಚಿನ ಕೋಡ್ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಹೆಚ್ಚು ಶಬ್ದ ಬಾಹುಳ್ಯ ಪ್ರೋಗ್ರಾಂ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಹೆಚ್ಚು ಶಬ್ದ ಬಾಹುಳ್ಯ ಇದ್ದರೆ ಪ್ರೋಗ್ರಾಮರ್ ಉತ್ಪಾದಕತೆಯು ಹೆಚ್ಚಾಗುತ್ತದೆ ಕೋಡ್ ರೇಖೆಗಳ ಆಧಾರದ ಮೇಲೆ ಉತ್ಪಾದಕತೆಯ ಕ್ರಮಗಳು ಕೇವಲ ಕಾಂಪ್ಯಾಕ್ಟ್ ಕೋಡ್ ಬರೆಯುವ ಪ್ರೋಗ್ರಾಮರ್ಗಳಿಗಿಂತ ವರ್ಬೊಸ್ ಕೋಡ್ ಬರೆಯುವ ಪ್ರೋಗ್ರಾಮರ್ಗಳು ಹೆಚ್ಚು ಉತ್ಪಾದಕವೆಂದು ಸೂಚಿಸುತ್ತದೆ ಏಕೆಂದರೆ ಅವನು ಹೆಚ್ಚು ಶಬ್ದ ಬಾಹುಳ್ಯ ಅನ್ನು ಬಳಸುತ್ತಿದ್ದಾನೆ ಆದ್ದರಿಂದ ಕೋಡ್ನ ಸಾಲುಗಳು ಹೆಚ್ಚು ಇರುತ್ತವೆ ಆದ್ದರಿಂದ ಕೋಡ್ ರೇಖೆಗಳ ಆಧಾರದ ಮೇಲೆ ಉತ್ಪಾದಕತೆಯ ಅಳತೆಯು ವರ್ಬೊಸ್ ಕೋಡ್ ಬರೆಯುವ ಪ್ರೋಗ್ರಾಮರ್ಗಳು ಅವರು ಹೆಚ್ಚು ಉತ್ಪಾದಕರಾಗಿದ್ದಾರೆ ಮತ್ತು ಕಾಂಪ್ಯಾಕ್ಟ್ ಕೋಡ್ ಬರೆಯುವ ಪ್ರೋಗ್ರಾಮರ್ಗಳಿಗಿಂತ ಹೆಚ್ಚು ಎಂದು ಅದು ಹೇಳುತ್ತದೆ ಆದ್ದರಿಂದ ಇದು ಕೋಡ್ನ ಸಾಲುಗಳಿಗೆ ಮತ್ತೊಂದು ವಿರುದ್ಧ ಅರ್ಥಗರ್ಭಿತವಾಗಿದೆ ಈಗ ಶೀಘ್ರವಾಗಿ ಎಸ್ಎಲ್ಒಸಿಯ ಕೆಲವು ಪ್ರಮುಖ ನ್ಯೂನತೆಗಳನ್ನು ನೋಡೋಣ ಕೋಡಿಂಗ್ ಶೈಲಿಯೊಂದಿಗೆ ಗಾತ್ರವು ಬದಲಾಗಬಹುದು ಆದ್ದರಿಂದ ವಿಭಿನ್ನ ಪ್ರೋಗ್ರಾಮರ್ಗಳು ವಿಭಿನ್ನ ಕೋಡಿಂಗ್ ಶೈಲಿಗಳನ್ನು ಅನುಸರಿಸಬಹುದು ಮತ್ತು ಕೋಡಿಂಗ್ ಶೈಲಿ ವಿಭಿನ್ನವಾಗಿದ್ದರೆ ಗಾತ್ರವು ವಿಭಿನ್ನವಾಗಿರುತ್ತದೆ ಅಂತೆಯೇ ಈ LOC ಇದು ಕೋಡಿಂಗ್ ಚಟುವಟಿಕೆಯನ್ನು ಮಾತ್ರ ಕೇಂದ್ರೀಕರಿಸುತ್ತದೆ ಬೇರೆ ಯಾವುದೇ ಚಟುವಟಿಕೆಯನ್ನಲ್ಲ ಏಕೆಂದರೆ ನೀವು ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸುವಲ್ಲಿ ಸ್ವಲ್ಪ ಸಮಯವನ್ನು ಹೊಂದಿರಬೇಕಾಗಬಹುದು ನೀವು ಅವಶ್ಯಕತೆಯ ವಿಶ್ಲೇಷಣೆಯನ್ನು ಮಾಡಬೇಕಾಗಬಹುದು ನೀವು ವಿನ್ಯಾಸವನ್ನು ಮಾಡಬೇಕಾಗಬಹುದು ಇತ್ಯಾದಿಗಳನ್ನು ನೀವು ಪರೀಕ್ಷಿಸಬೇಕಾಗಬಹುದು ಆದರೆ ಈ LOC ಯಲ್ಲಿ ಅವಶ್ಯಕತೆ ವಿಶ್ಲೇಷಣೆಗಾಗಿ ಅಥವಾ ಕೋಡಿಂಗ್ ಅಥವಾ ಪರೀಕ್ಷೆಗಾಗಿ ಅಥವಾ ವಿನ್ಯಾಸಕ್ಕಾಗಿ ನೀವು ಸ್ವಲ್ಪ ಪ್ರಯತ್ನ ಮಾಡುತ್ತಿದ್ದೀರಿ ಆದರೆ LOC ಇದು ಕೇವಲ ಕೋಡಿಂಗ್ ಚಟುವಟಿಕೆಯನ್ನು ಮಾತ್ರ ಕೇಂದ್ರೀಕರಿಸುತ್ತದೆ ಅದು ಪರೀಕ್ಷೆಗಾಗಿ ಅಥವಾ ವಿನ್ಯಾಸಕ್ಕಾಗಿ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅದು ಕೋಡ್ನ ದಕ್ಷತೆ ಮತ್ತು ಗುಣಮಟ್ಟದೊಂದಿಗೆ ಬಹಳ ಕಳಪೆಯಾಗಿರುತ್ತದೆ ಮತ್ತು ಆದ್ದರಿಂದ ಕೋಡ್ನ ಗುಣಮಟ್ಟ ಏನಾಗುತ್ತದೆ ಕೋಡ್ನ ದಕ್ಷತೆ ಏನಾಗುತ್ತದೆ ಆದ್ದರಿಂದ ಎಲ್ಒಸಿಯು ಅವರೊಂದಿಗೆ ತುಂಬಾ ಕಳಪೆಯಾಗಿ ಪರಸ್ಪರ ಸಂಬಂಧ ಹೊಂದಿದೆ ಉನ್ನತ ಮಟ್ಟದ ಪ್ರೋಗ್ರಾಮಿಂಗ್ ಭಾಷಾ ಕೋಡ್ ಮರುಬಳಕೆ ಇತ್ಯಾದಿಗಳಿಗೆ ದಂಡ ವಿಧಿಸುತ್ತದೆ ನೀವು ಉನ್ನತ ಮಟ್ಟದ ಪ್ರೋಗ್ರಾಮಿಂಗ್ ಭಾಷೆಗಳನ್ನು ಬಳಸುತ್ತಿದ್ದರೆ ಏಕೆಂದರೆ ಭಾಷಾ ಪ್ರೋಗ್ರಾಮಿಂಗ್ ಅನ್ನು ಜೋಡಿಸುವುದರಲ್ಲಿ ಕೆಲವೇ ಹೇಳಿಕೆಗಳೊಂದಿಗೆ ಅದೇ ಕೆಲಸವನ್ನು ಮಾಡಬಹುದು ಆದರೆ ಉನ್ನತ ಮಟ್ಟದ ಭಾಷೆಗಳಲ್ಲಿ ನೀವು ಇದಕ್ಕಾಗಿ ಇನ್ನೂ ಕೆಲವು ಹೇಳಿಕೆಗಳನ್ನು ಬಳಸಬಹುದು ಆದ್ದರಿಂದ ಇದು ಉನ್ನತ ಮಟ್ಟದ ಭಾಷೆಗಳು ಪ್ರೋಗ್ರಾಮಿಂಗ್ ಭಾಷೆಗಳಿಗೆ ದಂಡ ವಿಧಿಸುತ್ತದೆ ಅಂತೆಯೇ ನೀವು ಕೋಡ್ ಬಳಸುತ್ತಿದ್ದರೆ ನೀವು ಈ ಕೋಡ್ ಮರುಬಳಕೆ ಬಳಸುತ್ತಿದ್ದರೆ ನೀವು ಕೋಡ್ ಮರುಬಳಕೆಯನ್ನು ಅನುಸರಿಸುತ್ತಿದ್ದರೆ ಇದರರ್ಥ ನೀವು ಬಳಸುತ್ತಿರುವ ಒಂದನ್ನು ನೀವು ಮತ್ತೆ ಮತ್ತೆ ಅಭಿವೃದ್ಧಿಪಡಿಸಿದ್ದೀರಿ ಎಂದು ಆದ್ದರಿಂದ ಇದು ಸಹ ದಂಡ ವಿಧಿಸುತ್ತದೆ ಆದ್ದರಿಂದ ನೀವು ಕೋಡ್ ಮರುಬಳಕೆ ಬಳಸುತ್ತಿದ್ದರೆ ಗಾತ್ರವನ್ನು ನಿಖರವಾಗಿ ಸರಿಪಡಿಸಲಾಗುವುದಿಲ್ಲ ಆದ್ದರಿಂದ ಇವುಗಳು ಎಸ್ಎಲ್ಒಸಿಯ ಕೆಲವು ನ್ಯೂನತೆಗಳಾಗಿವೆ ಆದ್ದರಿಂದ ಇತರ ನ್ಯೂನತೆಗಳನ್ನು ಯೋಜನೆಯ ಪ್ರಾರಂಭದಲ್ಲಿ ಸಮಸ್ಯೆಯ ವಿವರಣೆಯಿಂದ ಅಂದಾಜು ಮಾಡುವುದು ಕಷ್ಟಕರವಾಗಿದೆ ಎಸ್ಆರ್ಎಸ್ ಡಾಕ್ಯುಮೆಂಟ್ನಂತಹ ಸಮಸ್ಯೆಯ ವಿವರಣೆಯನ್ನು ನಮಗೆ ನೀಡಿದರೆ ಯೋಜನೆಯ ಗಾತ್ರ ಅಥವಾ ಪ್ರಾರಂಭ ಯಾವುದು ಅಂದಾಜು ಮಾಡುವುದು ಬಹುಶಃ ತುಂಬಾ ಕಷ್ಟ ಏಕೆಂದರೆ ನೀವು ಆರಂಭದಲ್ಲಿ ನಿಖರವಾದ ಅಂದಾಜು ಪಡೆಯಲು ಸಾಧ್ಯವಿಲ್ಲ ಏಕೈಕ ಮಾರ್ಗವೆಂದರೆ ಅದನ್ನು ಊಹಿಸಲು ಅಂದಾಜು ಮಾಡುವುದು ಮತ್ತು ಅದು ಯೋಜನಾ ಪ್ಲಾನಿಂಗ್ ಗೆ ಉಪಯುಕ್ತವಾಗುವುದಲ್ಲ ಆದ್ದರಿಂದ ಈ LOC ಯೋಜನಾ ಯೋಜನೆಗೆ ಹೆಚ್ಚು ಉಪಯುಕ್ತವಲ್ಲ ಮತ್ತು ಯೋಜನಾ ಯೋಜನೆಗೆ ಉಪಯುಕ್ತವಲ್ಲ ಆದ್ದರಿಂದ ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಇದನ್ನು ಕೋಡ್ ಅಳತೆಯಾಗಿ ಮಾತ್ರ ಬಳಸಲಾಗುತ್ತದೆ ನಿಮ್ಮ ಅವಶ್ಯಕತೆಯ ವಿಶ್ಲೇಷಣೆ ಅಥವಾ ವಿನ್ಯಾಸ ಅಥವಾ ಪರೀಕ್ಷೆಯ ಸಮಯದಲ್ಲಿ ನೀವು ಯಾವ ಪ್ರಯತ್ನವನ್ನು ಮಾಡುತ್ತಿದ್ದೀರಿ ಎಂಬುದನ್ನು ಅಳೆಯಲು ಇದನ್ನು ಬಳಸಲಾಗುವುದಿಲ್ಲ ಇಲ್ಲಿ ಪ್ರೋಗ್ರಾಮರ್ಗಳು ಅವಲಂಬಿತರಾಗಿರುತ್ತಾರೆ ಏಕೆಂದರೆ ವಿಭಿನ್ನ ಪ್ರೋಗ್ರಾಮರ್ಗಳು ಪ್ರೋಗ್ರಾಂಗಳನ್ನು ವಿಭಿನ್ನವಾಗಿ ಬರೆಯುತ್ತಾರೆ ಆದ್ದರಿಂದ ಕೋಡ್ನ ಹಲವು ಸಾಲುಗಳು ಭಿನ್ನವಾಗಿರುತ್ತವೆ ಆದ್ದರಿಂದ ಇದು ಪ್ರೋಗ್ರಾಮರ್ ಅವಲಂಬಿತವಾಗಿರುತ್ತದೆ ಮತ್ತು ಇದು ರಚನಾತ್ಮಕ ಅಥವಾ ತಾರ್ಕಿಕ ಸಂಕೀರ್ಣತೆಯನ್ನು ಪರಿಗಣಿಸುವುದಿಲ್ಲ ಇದು ಕೇವಲ ಲೆಕ್ಸಿಕಲ್ ಮತ್ತು ಪಠ್ಯ ಸಂಕೀರ್ಣತೆಯನ್ನು ಮಾತ್ರ ಪರಿಗಣಿಸುತ್ತದೆ ಇದು ಕಾರ್ಯಕ್ರಮದ ರಚನಾತ್ಮಕ ಅಥವಾ ತಾರ್ಕಿಕ ಸಂಕೀರ್ಣತೆಯನ್ನು ಪರಿಗಣಿಸುವುದಿಲ್ಲ ಪ್ರೋಗ್ರಾಮಿಂಗ್ ವಿಧಾನಗಳ ಪ್ರೋಗ್ರಾಂ ಮತ್ತು ಭಾಷೆಗಳು ಮತ್ತು ಸಾಧನಗಳಲ್ಲಿನ ತ್ವರಿತ ಬದಲಾವಣೆಗಳಿಂದಾಗಿ ಎಸ್ಎಲ್ಒಸಿಯಂತಹ ಇನ್ನೂ ಕೆಲವು ತೊಂದರೆಗಳು ಅಸ್ಪಷ್ಟವಾಗಬಹುದು ಆದ್ದರಿಂದ ಪ್ರೋಗ್ರಾಮಿಂಗ್ ವಿಧಾನಗಳು ಭಾಷೆಗಳು ಮತ್ತು ಸಾಧನಗಳಲ್ಲಿನ ಬದಲಾವಣೆಗಳಿಂದಾಗಿ ಎಸ್ಎಲ್ಒಸಿ ಅಸ್ಪಷ್ಟವಾಗುತ್ತದೆ ಭಾಷೆಯ ಪ್ರಗತಿಗಳು ಇರುತ್ತವೆ ಎಂದು ನೋಡಬಹುದು ಆದ್ದರಿಂದ ವಿಭಿನ್ನ ಭಾಷೆಗಳು ಬರುತ್ತಿವೆ ಮತ್ತು ಇದು ಸಮಸ್ಯೆಗೆ ಕಾರಣವಾಗಬಹುದು ಇದು ಎಸ್ಎಲ್ಒಸಿಯನ್ನು ಅಂದಾಜು ಮಾಡುವಾಗ ಅಸ್ಪಷ್ಟತೆಗೆ ಕಾರಣವಾಗಬಹುದು ಅಂತೆಯೇ ಅನೇಕ ಸಾಧನಗಳು ಇವೆ ಅವುಗಳಿಂದ ನೀವು ಮೂಲ ಕೋಡ್ ಅನ್ನು ಸ್ವಯಂಚಾಲಿತವಾಗಿ ರಚಿಸಬಹುದು ಆದ್ದರಿಂದ ನೀವು ಆರ್ಎಸ್ಎ ತರ್ಕಬದ್ಧ ಸಾಫ್ಟ್ವೇರ್ ವಾಸ್ತುಶಿಲ್ಪಿ ಹೊಂದಿರುವಂತೆ ಈ ಎಸ್ಎಲ್ಒಸಿ ಹೆಚ್ಚು ಉಪಯುಕ್ತವಾಗದಿರಬಹುದು ಅಲ್ಲಿ ವರ್ಗ ರೇಖಾಚಿತ್ರದಿಂದ ನೀವು ಸ್ವಯಂಚಾಲಿತವಾಗಿ ಸ್ಕೆಲಿಟಲ್ ಕೋಡ್ ಅನ್ನು ರಚಿಸಬಹುದು ನಂತರ ಎಸ್ಎಲ್ಒಸಿ ಅದು ಸರಿಯಾಗಿರದೆ ಇರಬಹುದು ಗಾತ್ರವನ್ನು ಅಳೆಯಲು ಸೂಕ್ತವಾದ ಮೆಟ್ರಿಕ್ ಆಗಿಲ್ಲವಾಗಿರಬಹುದು ಅದೇ ರೀತಿ ಕಸ್ಟಮ್ ಸಾಫ್ಟ್ವೇರ್ ಮತ್ತು ಮರುಬಳಕೆಯನ್ನು ಅಳೆಯಲು ಕೂಡ ಇದು ಸೂಕ್ತವಲ್ಲ ನೀವು ಸಾಫ್ಟ್ವೇರ್ ಅನ್ನು ಕಸ್ಟಮೈಸ್ ಮಾಡುತ್ತಿದ್ದರೆ ನೀವು ಕಸ್ಟಮೈಸ್ ಮಾಡಿದ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸುತ್ತಿದ್ದರೆ ಮತ್ತು ನೀವು ಕೋಡ್ ಮರುಬಳಕೆ ಬಳಸುತ್ತಿದ್ದರೆ ಎಸ್ಎಲ್ಒಸಿ ಅಸ್ಪಷ್ಟವಾಗಿರಬಹುದು ಮತ್ತು ಅದೇ ರೀತಿ ಹೊಸ ಪ್ರೋಗ್ರಾಮಿಂಗ್ ಅಥವಾ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಂಗಳು ಆಕಾರ ಆಧಾರಿತ ಕಾರ್ಯಕ್ರಮಗಳು ವೈಶಿಷ್ಟ್ಯ ಆಧಾರಿತ ಪ್ರೋಗ್ರಾಂಗಳು ಇವುಗಳನ್ನುಕೂಡ ಅಂತಹ ಸಂದರ್ಭಗಳಲ್ಲಿ ಎಸ್ಎಲ್ಒಸಿ ಈ ಅಳತೆ ಬಳಸಿ ಗಾತ್ರವನ್ನು ನಿಖರವಾಗಿ ಅಂದಾಜು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಈಗ ನಾವು ಪ್ರಯತ್ನಕ್ಕಾಗಿ ಕೆಲವು ತಂತ್ರಗಳನ್ನು ನೋಡೋಣ ನಾವು ಈ ಬೆಲೆ ತಂತ್ರವನ್ನು ಈಗಾಗಲೇ ನೋಡಿದ್ದೇವೆ ನಂತರ ನಾವು ಇತರ ತಂತ್ರಗಳ ಬಗ್ಗೆ ನೋಡೋಣ ನಾವು ಮೊದಲ ತಜ್ಞರ ತೀರ್ಪು ಆಧಾರಿತ ತಂತ್ರಗಳನ್ನು ನೋಡುತ್ತೇವೆ ಇಲ್ಲಿ ತಜ್ಞರ ತೀರ್ಪು ಆಧಾರಿತ ತಂತ್ರದ ಅಡಿಯಲ್ಲಿ ಬರುವ ಮೂಲ ತಜ್ಞರ ತೀರ್ಪು ತೂಕದ ಸರಾಸರಿ ಅಂದಾಜು ಒಮ್ಮತದ ಅಂದಾಜು ಮತ್ತು ವಿತರಣೆಯ ತಂತ್ರಗಳು ಇವು ಎಂದು ನಾವು ನೋಡುತ್ತೇವೆ ಈಗ ಮೂಲ ತಜ್ಞರ ತೀರ್ಪಿನ ಬಗ್ಗೆ ಮೊದಲು ಹೇಳೋಣ ಆದ್ದರಿಂದ ಇಲ್ಲಿ ನೀವು ಅಂದಾಜುಗಾಗಿ ಮೂಲ ತಜ್ಞರ ತೀರ್ಪು ತಂತ್ರವನ್ನು ಬಳಸುತ್ತಿದ್ದರೆ ಇಲ್ಲಿ ಏನಾಗಿದೆ ಅಂದರೆ ಒಂದು ಅಥವಾ ಹೆಚ್ಚಿನ ತಜ್ಞರು ಅವರು ಸಾಫ್ಟ್ವೇರ್ ವೆಚ್ಚವನ್ನು ಊಹಿಸುತ್ತಾರೆ ಮತ್ತು ತಜ್ಞರಲ್ಲಿನ ಕೆಲವು ಒಮ್ಮತವನ್ನು ತಲುಪುವವರೆಗೆ ಈ ಪ್ರಕ್ರಿಯೆಯನ್ನು ಪುನರಾವರ್ತಿಸಲಾಗುತ್ತದೆ ಈ ವಿಧಾನವನ್ನು ಬಳಸುವುದರ ಪ್ರಯೋಜನವೆಂದರೆ ಅದು ತುಂಬಾ ಸರಳವಾದ ಅಂದಾಜು ವಿಧಾನವಾಗಿದೆ ತಜ್ಞರು ಇದೇ ರೀತಿಯ ವ್ಯವಸ್ಥೆಗಳ ನೇರ ಅನುಭವವನ್ನು ಹೊಂದಿದ್ದರೆ ಅದು ನಿಖರವಾಗಿರಬಹುದು ಆದರೆ ತಜ್ಞರು ನೀವು ಅಭಿವೃದ್ಧಿಪಡಿಸುತ್ತಿರುವ ವ್ಯವಸ್ಥೆಯ ಅನುಭವವನ್ನು ಹೊಂದಿಲ್ಲದಿದ್ದರೆ ಅಂದಾಜು ತಪ್ಪಾಗಿರಬಹುದು ಅಂದಾಜು ಮಾಡಬಹುದಾದ ಅನಾನುಕೂಲಗಳು ತುಂಬಾ ನಿಖರವಾಗಿರುವುದಿಲ್ಲ ನೀವು ಅಭಿವೃದ್ಧಿಪಡಿಸುತ್ತಿರುವ ಈ ರೀತಿಯ ವ್ಯವಸ್ಥೆಯಲ್ಲಿ ಯಾವುದೇ ತಜ್ಞರು ಲಭ್ಯವಿಲ್ಲದಿದ್ದರೆ ನೀವು ಏವಿಯಾನಿಕ್ಸ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತಿದ್ದೀರಿ ಮತ್ತು ಏವಿಯಾನಿಕ್ಸ್ ಜ್ಞಾನವನ್ನು ಹೊಂದಿರುವ ಯಾವುದೇ ತಜ್ಞರು ಇಲ್ಲ ನಂತರ ನಿಸ್ಸಂಶಯವಾಗಿ ಅಂದಾಜುಗಳು ತಪ್ಪಾಗಿರುತ್ತವೆ ಆದ್ದರಿಂದ ಈಗ ನಾವು ತಜ್ಞರ ತೀರ್ಪು ವಿಧಾನದ ಈ ಹಂತಗಳ ಬಗ್ಗೆ ನೋಡೋಣ ಆದ್ದರಿಂದ ಮೊದಲು ಈ ವಿಧಾನದಲ್ಲಿ ನಾನು ಈಗಾಗಲೇ ಹೇಳಿದಂತೆ ತಜ್ಞರ ಗುಂಪು ಇರುತ್ತದೆ ಒಬ್ಬ ವ್ಯಕ್ತಿಯು ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಾರೆ ಸಂಯೋಜಕರು ಪ್ರತಿ ತಜ್ಞರನ್ನು ನಿರ್ದಿಷ್ಟತೆ ಮತ್ತು ಅಂದಾಜು ರೂಪದೊಂದಿಗೆ ಪ್ರಸ್ತುತಪಡಿಸುತ್ತಾರೆ ನೀವು ಚಟುವಟಿಕೆಗಳನ್ನು ಸಂಯೋಜಿಸುತ್ತೀರಿ ಸಂಯೋಜಕರು ಪ್ರತಿ ತಜ್ಞರನ್ನು ನಿರ್ದಿಷ್ಟತೆ ಮತ್ತು ಅಂದಾಜು ರೂಪದೊಂದಿಗೆ ಪ್ರಸ್ತುತಪಡಿಸುತ್ತಾರೆ ಮತ್ತು ಸಂಯೋಜಕರು ಸಭೆಯ ಗುಂಪನ್ನು ಕರೆಯುತ್ತಾರೆ ಇದರಲ್ಲಿ ತಜ್ಞರು ಅಂದಾಜು ಸಮಸ್ಯೆಗಳನ್ನು ಸಮನ್ವಯಕಾರರೊಂದಿಗೆ ಮತ್ತು ಪರಸ್ಪರ ಚರ್ಚಿಸುತ್ತಾರೆ ಆದ್ದರಿಂದ ಸಂಯೋಜಕರು ಸಭೆಯನ್ನು ಕರೆಯಬಹುದು ಅಲ್ಲಿ ತಜ್ಞರು ಸಂಯೋಜಕರೊಂದಿಗೆ ಮತ್ತು ಇತರ ತಜ್ಞರೊಂದಿಗೆ ಅಂದಾಜು ಸಮಸ್ಯೆಗಳನ್ನು ಚರ್ಚಿಸುತ್ತಾರೆ ನಂತರ ತಜ್ಞರು ಅನಾಮಧೇಯವಾಗಿ ಫಾರ್ಮ್ಗಳನ್ನು ಭರ್ತಿ ಮಾಡುತ್ತಾರೆ ನಂತರ ಸಂಯೋಜಕರು ಅಂದಾಜಿನ ಸಾರಾಂಶವನ್ನು ಸಿದ್ಧಪಡಿಸುತ್ತಾರೆ ಮತ್ತು ವಿತರಿಸುತ್ತಾರೆ ಮೊದಲು ಸಂಯೋಜಕರು ಸಾರಾಂಶವನ್ನು ಸಿದ್ಧಪಡಿಸುತ್ತಾರೆ ಮತ್ತು ನಂತರ ಅವರು ಅಂದಾಜಿನ ಸಾರಾಂಶವನ್ನು ಪುನರಾವರ್ತನೆಯ ರೂಪದಲ್ಲಿ ವಿತರಿಸುತ್ತಾರೆ ಆದ್ದರಿಂದ ಇಲ್ಲಿ ಊಹಿಸಿಕೊಳ್ಳಿ ಐದು ತಜ್ಞರು ಮತ್ತು ಅವರ ಅಂದಾಜುಗಳು ವ್ಯಾಪಕವಾಗಿ ಬದಲಾಗುತ್ತಿವೆ ನಂತರ ಮತ್ತೆ ಸಂಯೋಜಕರು ಸಭೆಯನ್ನು ಕರೆದು ಏಕೆ ವ್ಯತ್ಯಾಸವಿದೆ ಎಂದು ಚರ್ಚಿಸುತ್ತಾರೆ ಏಕೆಂದರೆ ಯೋಜನೆಯು ಒಂದೇ ನಿಯತಾಂಕಗಳು ಒಂದೇ ಆಗಿರುತ್ತದೆ ಆದ್ದರಿಂದ ನಂತರ ಅವರು ಅಂದಾಜುಗಳಲ್ಲಿ ಏಕೆ ವ್ಯತ್ಯಾಸವಿದೆ ಎಂದು ಚರ್ಚಿಸಿರಬಹುದು ನಂತರ ತಜ್ಞರು ಅವರು ಮತ್ತೆ ಅನಾಮಧೇಯವಾಗಿ ಫಾರ್ಮ್ಗಳನ್ನು ಭರ್ತಿ ಮಾಡುತ್ತಾರೆ ಮತ್ತು ಒಮ್ಮತದ ನಿರ್ಧಾರಕ್ಕೆ ಬರುವವರೆಗೆ 4 ಮತ್ತು 6 ಹಂತಗಳನ್ನು ಸೂಕ್ತವಾದಷ್ಟು ಸುತ್ತುಗಳಿಗೆ ಈ ಪ್ರಕ್ರಿಯೆಯನ್ನು ಪುನರಾವರ್ತಿಸಲಾಗುತ್ತದೆ ಈಗ ತಜ್ಞರು ಯಾರೆಂದು ನಮಗೆ ತಿಳಿದಿದೆ ವಾಸ್ತವವಾಗಿ ಪರಿಣಿತರು ಪರಿಚಿತರು ಮತ್ತು ತಜ್ಞರು ವ್ಯವಸ್ಥೆಯೊಂದಿಗೆ ಪರಿಚಿತರಾಗಿದ್ದಾರೆ ಮತ್ತು ನೀವು ಅಭಿವೃದ್ಧಿಪಡಿಸುತ್ತಿರುವ ಅಪ್ಲಿಕೇಶನ್ ಪ್ರದೇಶ ಮತ್ತು ನೀವು ಬಳಸುತ್ತಿರುವ ತಂತ್ರಜ್ಞಾನಗಳ ಬಗ್ಗೆ ಅವರಿಗೆ ಜ್ಞಾನವಿದೆ ಆದ್ದರಿಂದ ಅಸ್ತಿತ್ವದಲ್ಲಿರುವ ಕೋಡ್ ಈಗಾಗಲೇ ಇಲ್ಲಿದೆ ಮತ್ತು ಅಸ್ತಿತ್ವದಲ್ಲಿರುವ ಕೋಡ್ ಅನ್ನು ಮಾರ್ಪಡಿಸಬೇಕಾದರೆ ವಿಶೇಷವಾಗಿ ಇದು ತುಂಬಾ ಸೂಕ್ತವಾಗಿದೆ ಮತ್ತು ನೀವು ಮಾರ್ಪಡಿಸಲು ಪ್ರಯತ್ನಿಸುತ್ತಿದ್ದೀರಿ ನಂತರ ನೀವು ಈ ಅಂದಾಜು ಮಾಡುತ್ತಿದ್ದೀರಿ ಈ ಸಂದರ್ಭದಲ್ಲಿ ಮೂಲಭೂತ ತಜ್ಞರ ತೀರ್ಪು ತಂತ್ರವು ತುಂಬಾ ಉಪಯುಕ್ತವಾಗಿರುತ್ತದೆ ಆದರೆ ಪ್ರಾಯೋಗಿಕವಾಗಿ ತಜ್ಞರ ತೀರ್ಪು ಸಾದೃಶ್ಯ ವಿಧಾನ ಎಂದು ಕರೆಯಲ್ಪಡುವ ಮತ್ತೊಂದು ವಿಧಾನವನ್ನು ಆಧರಿಸಿದೆ ಎಂದು ಸಂಶೋಧನೆ ತೋರಿಸುತ್ತದೆ ಆದ್ದರಿಂದ ಈ ಸಾದೃಶ್ಯ ವಿಧಾನವನ್ನು ನಾವು ನೋಡುತ್ತೇವೆ ಎಂದು ನೋಡೋಣ ಆದ್ದರಿಂದ ಮೂಲಭೂತ ತಜ್ಞರ ತೀರ್ಪಿನ ವಿಧಾನವು ಹಾದುಹೋಗುವ ಹಂತಗಳು ಯಾವುವು ಎಂದು ನೋಡೋಣ ನಾನು ಈಗಾಗಲೇ ನಿಮಗೆ ಹೇಳಿದಂತೆ ಇದು ಸಾದೃಶ್ಯದ ವಿಧಾನವನ್ನು ಆಧರಿಸಿದೆ ಸಾದೃಶ್ಯ ವಿಧಾನದ ಹಂತಗಳು ಈ ರೀತಿಯಾಗಿವೆ ಮೊದಲು ಪ್ರಸ್ತುತ ಯೋಜನೆಯ ಈ ಮಹತ್ವದ ಲಕ್ಷಣಗಳನ್ನು ಗುರುತಿಸಬೇಕು ನಂತರ ಇದೇ ರೀತಿಯ ವೈಶಿಷ್ಟ್ಯಗಳೊಂದಿಗೆ ಹಿಂದಿನ ಯೋಜನೆಗಳನ್ನು ಗುರುತಿಸಬೇಕು ಅಥವಾ ನೋಡಬೇಕು ಪ್ರಸ್ತುತ ಮತ್ತು ಹಿಂದಿನ ಯೋಜನೆಗಳ ನಡುವೆ ಏನಾದರೂ ವ್ಯತ್ಯಾಸವಿದೆಯೇ ಎಂದು ಕಂಡುಹಿಡಿಯಬೇಕು ನಂತರ ಅವು ವ್ಯತ್ಯಾಸಗಳ ಕಾರಣಗಳು ಯಾವುವು ಎಂದು ಕಂಡುಹಿಡಿಯಿರಿ ದೋಷಗಳು ಅಥವಾ ಅಪಾಯದ ಸಂಭವನೀಯ ಕಾರಣಗಳನ್ನು ಕಂಡುಹಿಡಿಯಿರಿ ಈ ಅನಿಶ್ಚಿತತೆಯನ್ನು ಕಡಿಮೆ ಮಾಡಲು ಕ್ರಮಗಳನ್ನು ಹೊಂದಿಸಿಕೊಳ್ಳಬೇಕು ನಂತರ ನೀವು ಕೆಲವು ಪಠ್ಯಗಳನ್ನು ಕಳುಹಿಸಬೇಕು ಅಥವಾ ಈ ಅನಿಶ್ಚಿತತೆ ಅಥವಾ ಅಪಾಯವನ್ನು ಕಡಿಮೆ ಮಾಡಲು ಕೆಲವು ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ನಾನು ಈಗಾಗಲೇ ನಿಮಗೆ ಹೇಳಿದಂತೆ ಮೂಲ ತೀರ್ಪು ತಂತ್ರವು ಮೂಲ ತಜ್ಞರ ತೀರ್ಪು ತಂತ್ರವು ಸಾದೃಶ್ಯದ ಅಂದಾಜಿನ ಮೇಲೆ ಆಧಾರಿತವಾಗಿದೆ ಆದ್ದರಿಂದ ಸಾದೃಶ್ಯದ ಮೂಲಕ ಈ ಅಂದಾಜಿನ ಮೂಲಕ ನೀವು ಏನು ಹೇಳುತ್ತೀರಿ ಯೋಜನೆಯನ್ನು ಒಂದೇ ಅಪ್ಲಿಕೇಶನ್ ಡೊಮೇನ್ನಲ್ಲಿ ಇದೇ ರೀತಿಯ ಯೋಜನೆಗೆ ಹೋಲಿಸುವ ಮೂಲಕ ಯೋಜನೆಯ ವೆಚ್ಚವನ್ನು ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ನೀವು ಖಾಸಗಿ ಸಂಸ್ಥೆಯ ಶೈಕ್ಷಣಿಕ ಸಂಸ್ಥೆಗೆ ನಾವು ಯೋಜನೆಯನ್ನು ಅಭಿವೃದ್ಧಿಪಡಿಸಿದ್ದೇವೆ ಮತ್ತು ಮುಂದೆ ನೀವು ಸರ್ಕಾರಿ ಸಂಸ್ಥೆಯ ಯಾವ ಶೈಕ್ಷಣಿಕ ವ್ಯವಸ್ಥೆ ಇದನ್ನು ಅಭಿವೃದ್ಧಿಪಡಿಸುತ್ತಿರುವ ಯೋಜನಾ ವ್ಯವಸ್ಥಾಪಕರಾಗಿರುವಿರಿ ನಂತರ ಅವು ಒಂದೇ ರೀತಿಯ ಅಪ್ಲಿಕೇಶನ್ಗಳಾಗಿವೆ ಆದ್ದರಿಂದ ಶೈಕ್ಷಣಿಕ ಸ್ವಾಯತ್ತ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವಾಗ ನೀವು ಖರ್ಚು ಮಾಡಿದ ಯೋಜನೆಗಳನ್ನು ಖಾಸಗಿ ಸಂಸ್ಥೆ ಅಥವಾ ಖಾಸಗಿ ವಿಶ್ವವಿದ್ಯಾನಿಲಯಕ್ಕಾಗಿ ಪ್ರಸ್ತಾಪಿಸಿದ ಯೋಜನೆಗಳೊಂದಿಗೆ ಹೋಲಿಸಬಹುದು ಅಂದರೆ ಸರ್ಕಾರಿ ವಿಶ್ವವಿದ್ಯಾಲಯಕ್ಕೆ ನಂತರ ಅಂದಾಜು ಏನೆಂದು ನೀವು ನೋಡಬಹುದು ಅಂದಾಜು ಸ್ವಲ್ಪ ಬದಲಾಗಬಹುದು ಆದರೆ ಅದು ಸೂಕ್ತ ಫಲಿತಾಂಶವನ್ನು ನೀಡುತ್ತದೆ ಆದ್ದರಿಂದ ಯೋಜನೆಯನ್ನು ಒಂದೇ ಅಪ್ಲಿಕೇಶನ್ ಡೊಮೇನ್ನಲ್ಲಿ ಇದೇ ರೀತಿಯ ಯೋಜನೆಗೆ ಹೋಲಿಸುವ ಮೂಲಕ ಇಲ್ಲಿ ಯೋಜನೆಯ ವೆಚ್ಚವನ್ನು ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ಒಂದು ಉದಾಹರಣೆಯನ್ನು ನಾನು ಈಗಾಗಲೇ ನಿಮಗೆ ನೀಡಿದ್ದೇನೆ ಅದು ಏನೆಂದರೆ ನೀವು ಈಗಾಗಲೇ ಖಾಸಗಿ ಸಂಸ್ಥೆಗೆ ಯೋಜನೆಯನ್ನು ಅಭಿವೃದ್ಧಿಪಡಿಸಿದ್ದರೆ ಮತ್ತು ನಂತರ ಸರ್ಕಾರಿ ಶೈಕ್ಷಣಿಕ ಸಂಸ್ಥೆಗೆ ಇದೇ ರೀತಿಯ ಯೋಜನೆಯನ್ನು ಅಭಿವೃದ್ಧಿಪಡಿಸುತ್ತೀರಿ ಆದ್ದರಿಂದ ನೀವು ಸರ್ಕಾರಿ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯನ್ನು ಸ್ವಯಂಚಾಲಿತಗೊಳಿಸಲು ಕೈಗೊಳ್ಳುತ್ತಿರುವ ಹೊಸ ಯೋಜನೆಗಾಗಿ ನೀವು ಯೋಜನೆಗಳನ್ನು ಹೋಲಿಸಬಹುದು ಮತ್ತು ಅದಕ್ಕೆ ಅನುಗುಣವಾಗಿ ಅಂದಾಜು ಮಾಡಬಹುದು ಈಗ ಅಂದಾಜು ಸಾದೃಶ್ಯದ ಅನುಕೂಲಗಳು ಅದು ನಿಖರವಾಗಿರಬಹುದು ಒಂದು ಪ್ರಾಜೆಕ್ಟ್ ಡೇಟಾ ಲಭ್ಯವಿದ್ದರೆ ಮತ್ತು ಜನರು ಮತ್ತು ಜನರು ಮತ್ತು ಉಪಕರಣಗಳು ಒಂದೇ ಆಗಿದ್ದರೆ ಮೊದಲ ಪ್ರಾಜೆಕ್ಟ್ನಿಂದ ನಿಮಗೆ ಲಭ್ಯವಿರುವ ಪ್ರಾಜೆಕ್ಟ್ ಡೇಟಾ ಮತ್ತು ಜನರು ಮತ್ತು ಸಾಧನಗಳು ಒಂದೇ ಆಗಿದ್ದರೆ ಅದು ನಿಖರವಾಗಿರಬಹುದು ಇವು ಅನುಕೂಲಗಳಾಗಿವೆ ಅನಾನುಕೂಲವೆಂದರೆ ಯಾವುದೇ ಹೊಂದಾಣಿಕೆಯ ಯೋಜನೆಯನ್ನು ನಿಭಾಯಿಸದಿದ್ದರೆ ಅದು ತುಂಬಾ ಅಸಾಧ್ಯವಾಗುತ್ತದೆ ಇದೇ ರೀತಿಯ ಯೋಜನೆಗಳನ್ನು ಅವರು ಈ ಹಿಂದೆ ಮಾಡದಿದ್ದರೆ ಆಗ ನೀವು ಪ್ರಸ್ತುತ ಯೋಜನೆಗಳಿಗೆ ಅಂದಾಜು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಇದು ಅನಾನುಕೂಲವಾಗುತ್ತದೆ ಆದ್ದರಿಂದ ಇದಕ್ಕೆ ವ್ಯವಸ್ಥಿತವಾಗಿ ನಿರ್ವಹಿಸಲಾದ ವೆಚ್ಚ ಡೇಟಾಬೇಸ್ ಅಗತ್ಯವಿದೆ ಆದ್ದರಿಂದ ಹಿಂದಿನ ಯಾವುದೇ ಯೋಜನೆಗಳು ಇದ್ದರೂ ನೀವು ಅವುಗಳ ವಿವಿಧ ವೆಚ್ಚವನ್ನು ಕೆಲವು ಡೇಟಾಬೇಸ್ನಲ್ಲಿ ನಿರ್ವಹಿಸಬೇಕು ಆದ್ದರಿಂದ ವ್ಯವಸ್ಥಿತವಾಗಿ ನಿರ್ವಹಿಸಿದ ಅವುಗಳ ವೆಚ್ಚ ಡೇಟಾಬೇಸ್ ಅಗತ್ಯವಾಗಿರುತ್ತದೆ ಇದರಿಂದ ನೀವು ಅದನ್ನು ನೀವು ಭವಿಷ್ಯದಲ್ಲಿ ಬಳಸಬಹುದು ಆದ್ದರಿಂದ ಈಗ ಮತ್ತೆ ಮೂಲಭೂತ ತಜ್ಞರ ತೀರ್ಪು ತಂತ್ರಕ್ಕೆ ಹಿಂತಿರುಗೋಣ ಅನಾನುಕೂಲಗಳು ಯಾವುವು ಅದನ್ನು ಪ್ರಮಾಣೀಕರಿಸುವುದು ತುಂಬಾ ಕಷ್ಟವಾಗಿದೆ ಅಂತೆಯೇ ತಜ್ಞರು ಅಥವಾ ತಜ್ಞರ ಗುಂಪು ಬಳಸುವ ವಿವಿಧ ಅಂಶಗಳನ್ನು ದಾಖಲಿಸುವುದು ಕಷ್ಟವಾಗುತ್ತದೆ ತಜ್ಞರು ಪಕ್ಷಪಾತ ಹೊಂದಿರಬಹುದು ಏಕೆಂದರೆ ಅವರು ಮಾನವರೆ ತಜ್ಞರು ಪಕ್ಷಪಾತ ಹೊಂದಿರಬಹುದು ಅವರು ಆಶಾವಾದಿ ಅಥವಾ ನಿರಾಶಾವಾದಿಗಳಾಗಿರಬಹುದು ಆದಾಗ್ಯೂ ಗುಂಪು ಒಮ್ಮತದಿಂದ ಅವುಗಳನ್ನು ಕಡಿಮೆ ಮಾಡಲಾಗಿದೆ ಮತ್ತು ತಜ್ಞರ ತೀರ್ಪು ವಿಧಾನವು ಯಾವಾಗಲೂ ಅಲ್ಗಾರಿದಮಿಕ್ ವಿಧಾನಗಳಂತಹ ಇತರ ವೆಚ್ಚ ಅಂದಾಜು ವಿಧಾನಗಳನ್ನು ಪೂರೈಸುತ್ತದೆ ಆದ್ದರಿಂದ ಯಾವಾಗಲೂ ತಜ್ಞರ ತೀರ್ಪು ವಿಧಾನ ಇದು ಅಲ್ಗಾರಿದಮಿಕ್ ವಿಧಾನದಂತಹ ಇತರ ಅಂದಾಜು ವಿಧಾನವನ್ನು ಪೂರೈಸುತ್ತದೆ ಆದ್ದರಿಂದ ಈಗ ನಾವು ಎರಡನೆಯ ವಿಧಾನವನ್ನು ಸ್ವೀಕರಿಸುತ್ತೇವೆ ಅದು ತೂಕದ ಸರಾಸರಿ ಅಂದಾಜುಗಳು ಇಲ್ಲಿ ತೂಕದ ಸರಾಸರಿ ಅಂದಾಜು ಅನ್ನು ಸೂಕ್ಷ್ಮ ವಿಶ್ಲೇಷಣೆ ಅಂದಾಜು ಎಂದೂ ಕರೆಯಲಾಗುತ್ತದೆ ಮತ್ತು ಇಲ್ಲಿ ಕೇವಲ ಮೂರು ಅಂದಾಜುಗಳನ್ನು ಒಂದಕ್ಕಿಂತ ಹೆಚ್ಚಾಗಿ ಪಡೆಯಲಾಗುತ್ತದೆ ಏಕೆಂದರೆ ನೀವು ಒಂದಕ್ಕೆ ಹೋಗುತ್ತಿದ್ದರೆ ಅದು ಸಂಪೂರ್ಣವಾಗಿ ನಿಖರವಾಗಿಲ್ಲದಿರಬಹುದು ಆದ್ದರಿಂದ ಒಂದಕ್ಕಿಂತ ಮೂರು ಅಂದಾಜುಗಳನ್ನು ಪಡೆಯಲಾಗುತ್ತದೆ ಅಂದಾಜು ಪ್ರಯತ್ನ ಓ 4ಎಂ ಪಿ 6 Estimated effort O 4M P 6 ಆದ್ದರಿಂದ ಒಂದು ಒ ಮತ್ತು ಅಥವಾ ಆಶಾವಾದಿ ಪ್ರಕರಣ ನಂತರ ಕೆಟ್ಟ ಪ್ರಕರಣ ಅಥವಾ ನಿರಾಶಾವಾದಿ ಪ್ರಕರಣ ಪಿ ಮತ್ತು ಹೆಚ್ಚಿನ ಪ್ರಕರಣ ಅಥವಾ ನಾವು ತೆಗೆದುಕೊಳ್ಳುವ ಸರಾಸರಿ ಅಥವಾ ಎಂ ಆಗಿರುವ ಪ್ರಕರಣ ಮತ್ತು ಈಗ ನಾವು ಕೇವಲ ಒಂದು ಅಂದಾಜು ಪರಿಗಣಿಸುತ್ತಿರುವುದಕ್ಕಿಂತ ಇದು ಹೆಚ್ಚು ನಿಖರವಾದ ಅಂದಾಜು ನೀಡುತ್ತದೆ ಆದ್ದರಿಂದ ಅಂದಾಜು ತಯಾರಿಸಲು ಇವುಗಳನ್ನು ಸೂತ್ರದಲ್ಲಿ ಬಳಸಲಾಗುತ್ತದೆ ಆದ್ದರಿಂದ ಆ ಸೂತ್ರವನ್ನು ಹೀಗೆ ಬರೆಯಬಹುದು ಅಂದಾಜು ಪ್ರಯತ್ನ ಓ4ಎಂಪಿ 6 Estimated effort O 4M P 6 ಆದ್ದರಿಂದ ಈ ಕೆಟ್ಟ ಮೌಲ್ಯಗಳನ್ನು ಕಂಡುಹಿಡಿಯಲು ಮೊದಲು ಈ ಮೌಲ್ಯಗಳನ್ನು ಕಂಡುಹಿಡಿಯಿರಿ ಮತ್ತು ಹೆಚ್ಚಾಗಿ ಈ ಸೂತ್ರವನ್ನು ಬಳಸಿ ನೀವು ಈ ಅಂದಾಜು ಪ್ರಯತ್ನವನ್ನು ಪಡೆಯುತ್ತೀರಿ ಅದಕ್ಕಾಗಿಯೇ ಇದರ ಹೆಸರನ್ನು ಸರಾಸರಿ ಅಂದಾಜು ಎಂದು ಹೇಳಲಾಗಿದೆ ಇತರ ವಿಧಾನವೆಂದರೆಅದು ಒಮ್ಮತದ ಅಂದಾಜು ಇಲ್ಲಿ ಒಮ್ಮತದ ಅಂದಾಜು ಅಧಿವೇಶನವನ್ನು ನಡೆಸುವ ಹಂತಗಳು ಈ ಮೊದಲು ನೀವು ಸಂಕ್ಷಿಪ್ತವಾಗಿ ತಿಳಿಸಬೇಕಾದ ಬ್ರೀಫಿಂಗ್ ಅನ್ನು ಯೋಜನೆಯ ಅಂದಾಜು ತಂಡಕ್ಕೆ ಒದಗಿಸಲಾಗುತ್ತದೆ ನಂತರ ಪ್ರತಿಯೊಬ್ಬ ವ್ಯಕ್ತಿಗೆ ಅಂದಾಜು ಮಾಡಲು ಕೆಲಸದ ಘಟಕಗಳ ಪಟ್ಟಿಯನ್ನು ನೀಡಲಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಕೆಲಸದ ಘಟಕಗಳ ಪಟ್ಟಿಯನ್ನು ಒದಗಿಸಲಾಗಿತ್ತದೆ ಅವರು ಅಂದಾಜು ಮಾಡಬೇಕು ನಂತರ ಪ್ರತಿಯೊಬ್ಬ ವ್ಯಕ್ತಿಯು ಸ್ವತಂತ್ರವಾಗಿ ಪ್ರತಿ ಕೆಲಸದ ಘಟಕಕ್ಕೆ ಈ ಆಶಾವಾದಿ ಮೌಲ್ಯ ಮತ್ತು ನಿರಾಶಾವಾದಿ ಮೌಲ್ಯವನ್ನು ಅಂದಾಜು ಮಾಡುತ್ತಾನೆ ನಂತರ ಅಂದಾಜುಗಳನ್ನು ವೈಟ್ಬೋರ್ಡ್ನಲ್ಲಿ ಬರೆಯಲಾಗುತ್ತದೆ ಮತ್ತು ನಂತರ ಪ್ರತಿಯೊಬ್ಬ ವ್ಯಕ್ತಿಯು ಅವರು ಅಂದಾಜುಗಳನ್ನು ಸಿದ್ಧಪಡಿಸಿದ ಆಧಾರ ಮತ್ತು ಊಹೆಗಳನ್ನು ಚರ್ಚಿಸುತ್ತಾರೆ ಮತ್ತು ಅಂತಿಮವಾಗಿ ಕೆಲವು ಸಲಹೆಗಳು ಬರಬಹುದು ನಂತರ ಪರಿಷ್ಕೃತ ಅಂದಾಜುಗಳ ಗುಂಪನ್ನು ಉತ್ಪಾದಿಸಲಾಗುತ್ತದೆ ನಂತರ ನಾವು ಏನು ತೆಗೆದುಕೊಳ್ಳಬೇಕು ನೀವು ಒ ಎಂ ಮತ್ತು ಪಿ ಮೌಲ್ಯಗಳ ಸರಾಸರಿಯನ್ನು ತೆಗೆದುಕೊಳ್ಳಬೇಕು ಏಕೆಂದರೆ ನೀವು ತೆಗೆದುಕೊಂಡ ಪರಿಷ್ಕೃತ ಅಂದಾಜುಗಳನ್ನು ನಾವು ಪಡೆಯುತ್ತಿದ್ದೇವೆ ನೀವು ಆಶಾವಾದಿಗಾಗಿ ಸರಾಸರಿಯನ್ನು ತೆಗೆದುಕೊಳ್ಳಬೇಕು ಮತ್ತು ನಂತರ ನಿರಾಶಾವಾದಿ ಮೌಲ್ಯಗಳ ಮೇಲೆ ಹೆಚ್ಚಾಗಿ ಅವುಗಳನ್ನು ಲೆಕ್ಕಹಾಕಲಾಗುತ್ತದೆ ಮತ್ತು ಅಂತಿಮವಾಗಿ ಈ ಮೌಲ್ಯಗಳನ್ನು ನಾವು ನೋಡಿದ ಮೇಲಿನ ಸೂತ್ರದಲ್ಲಿ ಬಳಸಲಾಗುತ್ತದೆ ಆದ್ದರಿಂದ ಈ ರೀತಿಯಾಗಿ ಒಮ್ಮತದ ಅಂದಾಜುಗಳನ್ನು ಅನುಸರಿಸಲಾಗುತ್ತದೆ ಮತ್ತು ಮುಂದಿನದು ಡೆಲ್ಫಿ ಅಂದಾಜು ಆದ್ದರಿಂದ ಇದು ಒಮ್ಮತದ ಅಂದಾಜು ತಂತ್ರದ ಮಾರ್ಪಾಡು ಆಗಿದೆ ಇಲ್ಲಿ ನಾನು ಈಗಾಗಲೇ ನಿಮಗೆ ಹೇಳಿದಂತೆ ಇದು ಒಮ್ಮತದ ಅಂದಾಜಿನ ಮಾರ್ಪಾಡು ಇಲ್ಲಿ ತಜ್ಞರ ತಂಡವೂ ಇರುತ್ತದೆ ಮತ್ತು ತಜ್ಞರ ನಡುವೆ ಸಮನ್ವಯ ಸಾಧಿಸಲು ಅವರ ಸಂಯೋಜಕರು ಇರುತ್ತಾರೆ ತಜ್ಞರು ಅಂದಾಜನ್ನು ಸ್ವತಂತ್ರವಾಗಿ ನಿರ್ವಹಿಸಬಹುದು ಸಾಮಾನ್ಯವಾಗಿ ತಜ್ಞರು ಅವರು ಅಂದಾಜುಗಳನ್ನು ಸ್ವತಂತ್ರವಾಗಿ ನಿರ್ವಹಿಸುತ್ತಾರೆ ತಮ್ಮ ಅಂದಾಜಿನ ಹಿಂದಿನ ತಾರ್ಕಿಕತೆ ಏನು ಅವರು ತೆಗೆದುಕೊಂಡ ಊಹೆ ಏನು ಎಂದು ಅವರು ಉಲ್ಲೇಖಿಸುತ್ತಾರೆ ಅವರು ಒಂದು ಕಾಗದದಲ್ಲಿ ಸಹ ಉಲ್ಲೇಖಿಸುತ್ತಾರೆ ನಂತರ ಯಾವುದೇ ತಜ್ಞರು ಯಾವುದೇ ಅಸಾಮಾನ್ಯ ಅಥವಾ ತಾರ್ಕಿಕತೆ ತೆಗೆದುಕೊಂಡಿದ್ದರೆ ಸಂಯೋಜಕರು ಟಿಪ್ಪಣಿ ಬರೆಯುತ್ತಾರೆ ನಂತರ ಸಂಯೋಜಕನು ಇತರ ತಜ್ಞರಲ್ಲಿ ಅಂದಾಜು ಅಥವಾ ತಾರ್ಕಿಕತೆಯನ್ನು ಪ್ರಸಾರ ಮಾಡುತ್ತಾನೆ ಪ್ರತಿ ತಜ್ಞರಿಂದ ಇತರ ತಜ್ಞರಿಂದ ಯಾವ ಅಂದಾಜುಗಳನ್ನು ಸ್ವೀಕರಿಸಿದ ನಂತರ ಅವರು ತಮ್ಮ ಮೌಲ್ಯಗಳನ್ನು ಮರು ಅಂದಾಜು ಮಾಡುತ್ತಾರೆ ಆದರೆ ಇಲ್ಲಿ ತಜ್ಞರು ಎಂದಿಗೂ ತೀರ್ಪಿನಲ್ಲಿ ಭೇಟಿಯಾಗುವುದಿಲ್ಲ ಅಥವಾ ಹೌದು ಇದರಲ್ಲಿ ತಜ್ಞರ ತೀರ್ಪು ತಂತ್ರದಲ್ಲಿ ಅವರು ಪರಸ್ಪರರನ್ನು ಭೇಟಿಯಾಗುತ್ತಾರೆ ಆದರೆ ಇಲ್ಲಿ ಡೆಲ್ಫಿ ಅಂದಾಜಿನ ಪ್ರಕಾರ ಸಂಯೋಜಕರು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಾರೆ ಅವರು ಇತರ ತಜ್ಞರ ನಡುವೆ ಇತರರಲ್ಲಿ ಪ್ರಸಾರ ಮಾಡುತ್ತಾರೆ ತಜ್ಞರು ತಮ್ಮ ದೃಷ್ಟಿಕೋನಗಳನ್ನು ಚರ್ಚಿಸಲು ಪರಸ್ಪರ ಭೇಟಿಯಾಗುವುದಿಲ್ಲ ಆದ್ದರಿಂದ ಡೆಲ್ಫಿ ಎಂದರೆ ಎರಡು ಅಥವಾ ಹೆಚ್ಚಿನ ಸುತ್ತುಗಳಲ್ಲಿ ತಜ್ಞರ ಸಮೀಕ್ಷೆಯಾಗಿದೆ ಮೊದಲ ಸುತ್ತಿನಲ್ಲಿ ಮುಗಿದಿದೆ ಆದ್ದರಿಂದ ಎರಡನೇ ಸುತ್ತಿನಿಂದ ಪ್ರಾರಂಭಿಸಿ ಮೊದಲ ಸುತ್ತಿನ ನಂತರ ಎರಡನೇ ಸುತ್ತಿನಿಂದ ಪ್ರಾರಂಭವಾದ ನಂತರ ಹಿಂದಿನ ಸುತ್ತುಗಳ ಫಲಿತಾಂಶಗಳ ಬಗ್ಗೆ ಪ್ರತಿಕ್ರಿಯೆ ನೀಡಲಾಗುತ್ತದೆ ನಂತರ ಅದೇ ತಜ್ಞರು ಇತರ ತಜ್ಞರ ಅಭಿಪ್ರಾಯಗಳಿಂದ ಮತ್ತೊಮ್ಮೆ ಪ್ರಭಾವಿತರಾದ ಅದೇ ವಿಷಯಗಳನ್ನು ನಿರ್ಣಯಿಸುತ್ತಾರೆ ಅವನು ಇತರ ತಜ್ಞರ ಸಲಹೆಗಳನ್ನು ಅಥವಾ ಅಭಿಪ್ರಾಯಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತಾನೆ ಮತ್ತು ನಂತರ ಅವನು ಅದೇ ವಿಷಯಗಳನ್ನು ಮತ್ತೊಮ್ಮೆ ನಿರ್ಣಯಿಸುತ್ತಾನೆ ಅದೇ ನಿಯತಾಂಕಗಳನ್ನು ಮತ್ತೆ ಅಂದಾಜು ಮಾಡುತ್ತಾನೆ ಆದ್ದರಿಂದ ಇಲ್ಲಿ ಮುಖ್ಯವಾದುದು ಅನಾಮಧೇಯತೆ ಆದ್ದರಿಂದ ಹಂತಗಳು ಈ ರೀತಿಯಾಗಿರುತ್ತವೆ ಸಂಯೋಜಕರು ಪ್ರತಿ ತಜ್ಞರನ್ನು ನಿರ್ದಿಷ್ಟ ಮತ್ತು ಅಂದಾಜು ರೂಪದೊಂದಿಗೆ ಪ್ರಸ್ತುತಪಡಿಸುತ್ತಾರೆ ನಂತರ ಸಂಯೋಜಕರು ಗುಂಪು ಸಭೆಯನ್ನು ಕರೆಯುತ್ತಾರೆ ಇದರಲ್ಲಿ ಅವರು ಅಂದಾಜು ಸಮಸ್ಯೆಗಳನ್ನು ಚರ್ಚಿಸುವ ತಜ್ಞರು ಸಂಯೋಜಕರು ಮತ್ತು ಒಬ್ಬರಿಗೊಬ್ಬರು ಮತ್ತು ನಂತರ ತಜ್ಞರು ಅವರು ಅನಾಮಧೇಯವಾಗಿ ಫಾರ್ಮ್ಗಳನ್ನು ಭರ್ತಿ ಮಾಡುತ್ತಾರೆ ಮತ್ತು ಸಂಯೋಜಕರು ಪುನರಾವರ್ತನೆಯ ರೂಪದಲ್ಲಿ ಅಂದಾಜಿನ ಸಾರಾಂಶವನ್ನು ಸಿದ್ಧಪಡಿಸುತ್ತಾರೆ ಮತ್ತು ವಿತರಿಸುತ್ತಾರೆ ಮತ್ತು ಸಂಯೋಜಕರು ಪ್ರಸಿದ್ಧ ತಾರ್ಕಿಕತೆಯಲ್ಲಿ ನಿರ್ದಿಷ್ಟವಾಗಿ ಉಲ್ಲೇಖಿಸಲಾದ ಗುಂಪು ಸಭೆಯನ್ನು ಕರೆಯುತ್ತಾರೆ ಅಲ್ಲಿ ಅಂದಾಜನ್ನು ವ್ಯಾಪಕವಾಗಿ ಬದಲಾಗುತ್ತದೆ ಮತ್ತು ತಜ್ಞರು ಅವರು ಫಾರ್ಮ್ಗಳನ್ನು ಭರ್ತಿ ಮಾಡುತ್ತಾರೆ ಮತ್ತೆ ಅನಾಮಧೇಯವಾಗಿ ತಜ್ಞರು ಫಾರ್ಮ್ಗಳನ್ನು ಭರ್ತಿ ಮಾಡುತ್ತಾರೆ ಮತ್ತು 4 ಮತ್ತು 6 ಹಂತಗಳನ್ನು ಸೂಕ್ತವಾದ ಸುತ್ತುಗಳವರೆಗೆ ಪುನರಾವರ್ತಿಸಲಾಗುತ್ತದೆ ಆದ್ದರಿಂದ ಅಂತಿಮವಾಗಿ ನಾವು ಬೆಲೆಯನ್ನು ಚರ್ಚಿಸಿದ್ದೇವೆ ಅಂದಾಜು ವಿಧಾನವನ್ನು ಗೆಲ್ಲಲು ಈ ಬೆಲೆಯನ್ನು ನಾವು ಮೊದಲು ಚರ್ಚಿಸಿದ್ದೇವೆ ನಂತರ LOC ಅಥವಾ SLOC ಬಳಸಿ ಗಾತ್ರವನ್ನು ಹೇಗೆ ಅಂದಾಜು ಮಾಡುವುದು ಮತ್ತು ಕಂಡುಹಿಡಿಯುವುದು ಹೇಗೆ ಎಂದು ಪ್ರಸ್ತುತಪಡಿಸಿದ್ದೇವೆ ತಜ್ಞ ತೀರ್ಪು ಆಧಾರಿತ ಅಂದಾಜು ತಂತ್ರಗಳನ್ನು ಸಹ ಚರ್ಚಿಸಲಾಗಿದೆ ಆದ್ದರಿಂದ ಮೂಲ ತೀರ್ಪು ತೂಕದ ಸರಾಸರಿ ಅಂದಾಜು ಒಮ್ಮತದ ಅಂದಾಜು ಮತ್ತು ಡೆಲ್ಫಿ ತಂತ್ರಗಳನ್ನು ಸಹ ಚರ್ಚಿಸಲಾಗಿದೆ ಸಾದೃಶ್ಯ ಆಧಾರಿತ ಅಂದಾಜನ್ನು ಸಹ ನಾವು ವಿವರಿಸಿದ್ದೇವೆ ಆದ್ದರಿಂದ ಈ ಉಲ್ಲೇಖಗಳು ನಾವು ತೆಗೆದುಕೊಂಡಿದ್ದೇವೆ ಮತ್ತು ತುಂಬ ಧನ್ಯವಾದಗಳು